ಮತ್ತಷ್ಟು ಆರ್ಎಂಎ ಸಾಮಾನ್ಯೀಕರಣಗಳು ಈ ಹಿಂದೆ ನಾವು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ಗಳ ಕೆಲವು ಮೂಲಭೂತ ಅಂಶಗಳನ್ನು ಚರ್ಚಿಸಿದ್ದೇವೆ ಮತ್ತು ನೈಜ ಸಮಯದ ಕಾರ್ಯ ಶೆಡ್ಯೂಲ್ ರ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ಗಳ ಪ್ರಮುಖ ಭಾಗವಾಗಿದೆ ನೈಜ ಸಮಯದ ಕಾರ್ಯಗಳನ್ನು ನಿಗದಿಪಡಿಸುವ ಶೆಡ್ಯೂಲ್ ಇಂಗ್ ಅಲ್ಗಾರಿದಮ್ಸ ನೋಡಿದ್ದೆವು ಗಡಿಯಾರ ಚಾಲಿತ ಶೆಡ್ಯೂಲ್ಅರ್ಸ್ ಮತ್ತು ರೇಟ್ ಮೋನೋಟೋನಿಕ್ ಅಲ್ಗೊರಿದಮ್ ಗಿಂತ ಈವೆಂಟ್ ಚಾಲಿತ ಶೆಡ್ಯೂಲ್ಅರ್ಸ್ ಪ್ರಯೋಗಿಕ ಸಂದರ್ಭಗಳಲ್ಲಿ ಅತ್ಯಾಧುನಿಕ ವಾಗಿ ಉಪಯುಕ್ತ ಗೊಳ್ಳುತ್ತದೆ ಕಾರ್ಯಗಳು ಸ್ವತಂತ್ರವಾಗಿವೆ ಮತ್ತು ಕಾರ್ಯ ಅವಧಿ ಮತ್ತು ಗಡುವು ಒಂದೇ ಆಗಿರದ ಕಾರಣ ಅವು ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವುದಿಲ್ಲ ಎಂದು ಊಹಿಸಿ ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ಅನ್ನು ಸರಳೀಕರಿಸಲಾಯಿತು ಈ ಊಹೆಯು ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ ಜನರಲೈಸೇಶನ್ಸ್ ಚರ್ಚೆ ನಂತರ ವಿರಾಮ ಗೊಳ್ಳುತ್ತದೆ ನೈಜ ಸಮಯದ ಅಪ್ಲಿಕೇಶನ್ಗಳನ್ನು ವಿನ್ಯಾಸಗೊಳಿಸಲು ಮತ್ತು ಕಾರ್ಯಗತಗೊಳಿಸಲು ಆಗಾಗ್ಗೆ ಸಂಭವಿಸುವ ಒಂದು ಪ್ರಮುಖ ವಿಷಯವೆಂದರೆ ಬಹಳ ನಿರ್ಣಾಯಕವಾದ ಕೆಲವು ಕಾರ್ಯಗಳು ಹೆಚ್ಚಿನ ಪುನರಾವರ್ತನೆ ದರ ರೀಪಿಟೇಶನ್ ರೇಟ್ ಅಥವಾ ಕಡಿಮೆ ಅವಧಿಯನ್ನು ಹೊಂದಿಲ್ಲದಿರಬಹುದು ಕಡಿಮೆ ವಿಮರ್ಶಾತ್ಮಕ ಅಥವಾ ಇತರ ಕಾರ್ಯಗಳು ಇರಬಹುದು ವಿಮರ್ಶಾತ್ಮಕವಲ್ಲದ ಆದರೆ ಹೆಚ್ಚಿನ ಪುನರಾವರ್ತನೆ ದರವನ್ನು ಹೊಂದಿರುತ್ತದೆ ಆದರೆ ರೇಟ್ ಮೋನೋಟೋನಿಕ್ ಆದ್ಯತೆಯ ನಿಯೋಜನೆಯಿಂದಾಗಿ ಇದು ಪುನರಾವರ್ತನೆಯ ಹೆಚ್ಚಿನ ಆವರ್ತನವನ್ನು ಫ್ರಿಕ್ವೆನ್ಸಿ ಹೊಂದಿರುವ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತದೆ ಈ ನಿಯೋಜನೆಯಿಂದ ಬಹಳ ನಿರ್ಣಾಯಕ ಕಾರ್ಯವು ಕಡಿಮೆ ಆದ್ಯತೆಯನ್ನು ಪಡೆಯಬಹುದು ಮತ್ತು ಯಾವಾಗ ಬೇಕಾದರೂ ಕಡಿಮೆ ನಿರ್ಣಾಯಕ ಕಾರ್ಯವು ವಿಳಂಬವಾಗಬಹುದು ಹೆಚ್ಚಿನ ನಿರ್ಣಾಯಕ ಕಾರ್ಯವು ಗಡುವು ತಪ್ಪಿಸಿಕೊಳ್ಳಬಹುದು ನಿರ್ಣಾಯಕ ಕಾರ್ಯದ ಆದ್ಯತೆಯನ್ನು ಹೆಚ್ಚಿಸುವುದು ಇದಕ್ಕೆ ಒಂದು ಸರಳ ಪರಿಹಾರವಾಗಿದೆ ಆದರೆ ನಂತರ ಇದು ಲಿಯು ಲೆಹೋಜ್ಕಿಯ ಕ್ರೈಟೀರಿಯನ್ ಪ್ರಕಾರ ಎಲ್ಲಾ ಫಲಿತಾಂಶಗಳನ್ನು ಅನ್ವಯಿಸುವುದಿಲ್ಲ ಕಾರ್ಯದ ನಿರ್ಣಾಯಕತೆಗಳು ಕಾರ್ಯದ ಆದ್ಯತೆಗಳಿಗಿಂತ ಭಿನ್ನವಾಗಿರುತ್ತವೆ ಮತ್ತು ಆದ್ಯತೆಗಳನ್ನು ಸರಳವಾಗಿ ಸರಿಹೊಂದಿಸುವಂತಹ ಪರಿಸ್ಥಿತಿಯನ್ನು ನಿಭಾಯಿಸಲು ಇದು ರೇಟ್ ಮೋನೋಟೋನಿಕ್ ಆದ್ಯತೆಯ ನಿಯೋಜನೆಯನ್ನು ಉಲ್ಲಂಘಿಸುತ್ತದೆ ಇದರಿಂದಾಗಿ ರೇಟ್ ಮೋನೋಟೋನಿಕ್ ವಿಶ್ಲೇಷಣೆಯ ನಂತರ ನಾವು ಪಡೆದ ಫಲಿತಾಂಶಗಳು ನಿಜವಾಗುವುದಿಲ್ಲ ಈ ಪರಿಸ್ಥಿತಿಯನ್ನು ನಿವಾರಿಸಲು 1989 ರಲ್ಲಿ ಶಾ ಮತ್ತು ರಾಜ್ ಕುಮಾರ್ ಅವರು ಪಿರಿಯಡ್ ಟ್ರಾನ್ಸ್ಫರ್ಮೇಷನ್ ತಂತ್ರವನ್ನು ಪ್ರಸ್ತಾಪಿಸಿದರು ಅವಧಿಯ ರೂಪಾಂತರದ ತಂತ್ರವು ಪ್ರಕಾರ ದೀರ್ಘಾವಧಿಯನ್ನು ಹೊಂದಿರುವ ನಿರ್ಣಾಯಕ ಕಾರ್ಯವು ಅದರ ಆದ್ಯತೆಯನ್ನು ಹೆಚ್ಚಿಸುವ ವ್ಯಾಪ್ತಿಯನ್ನು ಅವಲಂಬಿಸಿ ಹಲವಾರು ಸಣ್ಣ ಉಪ ಕಾರ್ಯಗಳಾಗಿ ವಿಭಜನೆಯಾಗಿದ್ದರೆ ನಾವು ಅದರ ಆದ್ಯತೆಯನ್ನು ಹೆಚ್ಚಿಸಲು ಬಯಸಿದರೆ ಅದನ್ನು ವಿಭಜಿಸುತ್ತೇವೆ ಅನೇಕ ಉಪ ಕಾರ್ಯಗಳು ಹೊಸ ಕಾರ್ಯವು ಇತರ ಕಾರ್ಯಗಳಿಗಿಂತ ಕಡಿಮೆಯಾಗುತ್ತದೆ ನಮ್ಮಲ್ಲಿ ಒಂದು ಕಾರ್ಯ Ti ಇದೆ ಮತ್ತು ಅದು ಹೆಚ್ಚು ನಿರ್ಣಾಯಕ ಕಾರ್ಯವಾಗಿದೆ ಎಂದು ಊಹಿಸಿ ನಂತರ ನಾವು ಅದನ್ನು K ಉಪ ಕಾರ್ಯಗಳಾಗಿ ವಿಂಗಡಿಸುತ್ತೇವೆ ಹೀಗೆ ಪ್ರತಿಯೊಂದು ಉಪ ಕಾರ್ಯಗಳ ಕಾರ್ಯಗತಗೊಳಿಸುವ ಸಮಯ ಇಲ್ಲಿ ei ಎನ್ನುವುದು Ti ಕಾರ್ಯದ ಕಾರ್ಯಗತಗೊಳಿಸುವ ಸಮಯ Ti ಮತ್ತು di ಎಂಬುದು ಈ ಪ್ರತಿಯೊಂದು ಉಪ ಕಾರ್ಯಗಳಿಗೆ ಡೆಡ್ಲೈನ್ ಆಗುತ್ತದೆ ಅಂತಿಮವಾಗಿ ಆಗುತ್ತದೆ ಕೋಡ್ ಅಥವಾ ಕಾರ್ಯವನ್ನು ಬದಲಾಯಿಸಲಾಗುತ್ತಿಲ್ಲ ಮತ್ತು ದರ ಏಕತಾನತೆಯ ನಿರ್ಬಂಧವನ್ನು ರೇಟ್ ಮೋನೋಟೋನಿಕ್ ಕನ್ಸ್ತ್ರೈಂಟ್ ಉಲ್ಲಂಘಿಸದೆ ನಮ್ಮ ವಿಶ್ಲೇಷಣೆಗೆ ಸಹಾಯ ಮಾಡಲು ಮಾತ್ರ ಇದನ್ನು ಮಾಡಲಾಗುತ್ತಿದೆ ಮತ್ತು ಆದ್ದರಿಂದ ನಾವು ರೇಟ್ ಮೋನೋಟೋನಿಕ್ ವಿಶ್ಲೇಷಣಾ ತಂತ್ರಗಳನ್ನು ಅನ್ವಯಿಸಬಹುದು K ಉಪ ಕಾರ್ಯಗಳಾಗಿ ವಿಂಗಡಿಸಬೇಕಾದ ಕಾರ್ಯಗಳನ್ನು ನಾವು ವಾಸ್ತವಿಕವಾಗಿ ಪರಿಗಣಿಸುತ್ತಿದ್ದೇವೆ ನಂತರ ಈ ಕಾರ್ಯದ ಆದ್ಯತೆಯು ಹೆಚ್ಚಾಗುತ್ತದೆ ಆದರೆ ಎಲ್ಲಾ ಉಪ ಕಾರ್ಯಗಳ ಒಟ್ಟು ಕಾರ್ಯಗತಗೊಳಿಸುವಿಕೆಯ ಸಮಯವು ನಿಜವಾದ ಸಮಯಕ್ಕೆ ಸೇರಿಸುತ್ತದೆ ಉದಾಹರಣೆಗೆ ನಮ್ಮಲ್ಲಿ ಟಾಸ್ಕ್ T1 ಇದೆ ಎಂದು ಹೇಳಿ ಇದರ ಅವಧಿ 20 ಮಿಲಿಸೆಕೆಂಡ್ ಮತ್ತು ಅದರ ಕಾರ್ಯಗತಗೊಳಿಸುವ ಸಮಯಕ್ಕೆ 5 ಮಿಲಿಸೆಕೆಂಡುಗಳು ಬೇಕಾಗುತ್ತವೆ T2 ಕಾರ್ಯವು 30 ಮಿಲಿಸೆಕೆಂಡ್ ಮತ್ತು ಅದರ ಕಾರ್ಯಗತಗೊಳಿಸುವ ಸಮಯಕ್ಕೆ 8 ಮಿಲಿಸೆಕೆಂಡುಗಳು ಬೇಕಾಗುತ್ತವೆ ರೇಟ್ ಮೋನೋಟೋನಿಕ್ ಆದ್ಯತೆಯ ನಿಯೋಜನೆಯಲ್ಲಿ T1 ಅನ್ನು ಹೆಚ್ಚಿನ ಆದ್ಯತೆಯಾಗಿ ಮತ್ತು T2 ಅನ್ನು ಕಡಿಮೆ ಆದ್ಯತೆಯಾಗಿ ನಿಯೋಜಿಸಲಾಗುತ್ತದೆ T2 ನಿರ್ಣಾಯಕ ಕಾರ್ಯವಾಗಿದೆ ಮತ್ತು T2 ನಿರ್ಣಾಯಕವಲ್ಲ ಎಂದು ಊಹಿಸಿ ಕೆಲವು ಕಾರಣಗಳಿಂದಾಗಿ T1 ವಿಳಂಬವಾದರೂ T2 ತನ್ನ ಗಡುವನ್ನು ತಪ್ಪಿಸಿಕೊಳ್ಳಬಾರದು ಎಂದು ನಾವು ಬಯಸುತ್ತೇವೆ ಅಂತಹ ಸಂದರ್ಭದಲ್ಲಿ ನಾವು T2 ಅನ್ನು ವಾಸ್ತವಿಕವಾಗಿ 2 ಉಪ ಕಾರ್ಯಗಳಾದ T2a ಮತ್ತು T2b ಆಗಿ ವಿಭಜಿಸಿ ಪರಿಗಣಿಸಬಹುದು ಇದು ಹೆಚ್ಚಿನ ಪುನರಾವರ್ತನೆ ದರ ಆದರೆ ಕಡಿಮೆ ಗಡುವು ಸಮಯವನ್ನು ಹೊಂದಿರುವ ಒಂದು ಉಪ ಕಾರ್ಯವಾಗಿದೆ ಇದರರ್ಥ ನಾವು T2 ಅನ್ನು T2a ಆಗಿ ವಿಭಜಿಸಿದ್ದೇವೆ ಅದರ ಕಾರ್ಯಗತಗೊಳಿಸುವ ಸಮಯ 4 ಮತ್ತು ಗಡುವು 15 ಮಿಲಿಸೆಕೆಂಡ್ ಒಟ್ಟಾರೆ ಕಾರ್ಯ ಗುಣಲಕ್ಷಣಗಳು ಬದಲಾಗಿಲ್ಲ ಪ್ರತಿ 30 ಮಿಲಿಸೆಕೆಂಡುಗಳಲ್ಲಿ ಅದರ ಕಾರ್ಯಗತಗೊಳಿಸುವ ಸಮಯವಾಗಿ ಇದು ಇನ್ನೂ 8 ಮಿಲಿಸೆಕೆಂಡುಗಳು ನಮ್ಮ ವಿಶ್ಲೇಷಣಾ ಉದ್ದೇಶಗಳಿಗಾಗಿ T1 ಗಿಂತ ಹೆಚ್ಚಿನ ಕಾರ್ಯಕ್ಕೆ ನಾವು ಆದ್ಯತೆಯನ್ನು ನಿಗದಿಪಡಿಸಿದ್ದೇವೆ ಮತ್ತು ಕಾರ್ಯಗತಗೊಳ್ಳುವ ಸಮಯ 4 ಮತ್ತು ಗಡುವು 15 ಎಂದು ಪರಿಗಣಿಸಿದ್ದೇವೆ ಮತ್ತು ಈ ಊಹೆಯೊಂದಿಗೆ ನಾವು ಇನ್ನೂ ರೇಟ್ ಮೋನೋಟೋನಿಕ್ ವಿಶ್ಲೇಷಣಾ ಫಲಿತಾಂಶಗಳನ್ನು ಅನ್ವಯಿಸಬಹುದು ಸ್ಲೈಡ್ ಸಮಯ 0849 ನೋಡಿ ಹಿಂದೆ ನಾವು ಆವರ್ತಕ ಕಾರ್ಯಗಳ ಮೇಲೆ ಮಾತ್ರ ಗಮನ ಹರಿಸಿದ್ದೇವೆ ರೇಟ್ ಮೋನೋಟೋನಿಕ್ ಆದ್ಯತೆಯ ನಿಯೋಜನೆಯಲ್ಲಿ ಅಪೆರಿಯೋಡಿಕ್ ಮತ್ತು ವಿರಳವಾದ ಸ್ಪೊರಾದೀಕ್ ಕಾರ್ಯಗಳನ್ನು ಈ ಕೆಳಗಿನವು ನಿರ್ವಹಿಸುತ್ತದೆ ಮತ್ತು ಅವುಗಳ ಅವಧಿಯನ್ನು ಆಧರಿಸಿ ಆ ವಿನ್ಯಾಸದ ಸಮಯದಲ್ಲಿ ಆದ್ಯತೆಗಳನ್ನು ನಿಗದಿಪಡಿಸಲಾಗುತ್ತದೆ ಅಪೆರಿಯೋಡಿಕ್ ಮತ್ತು ವಿರಳ ಕಾರ್ಯಗಳು ಯಾದೃಚ್ಕವಾಗಿ ರಾಂಡಮ್ಲಿ ಸಂಭವಿಸುತ್ತವೆ ಮತ್ತು ನಿಯತಕಾಲಿಕವಾಗಿ ಪೀರಿಯೋಡಿಕಲಿ ಅಲ್ಲ ಕೆಲವು ಅವಧಿಯೊಂದಿಗೆ ಆವರ್ತಕ ಪೀರಿಯೋಡಿಕ ಕಾರ್ಯಗಳು ಎಂದು ಅಂದಾಜು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ವಿರಳವಾದ ಕಾರ್ಯಗಳ ಸ್ಫೋಟಕ ಇರಬಹುದು ಒಮ್ಮೆ ನಾವು ಈ ಕಾರ್ಯದ ಸ್ಫೋಟಗಳನ್ನು ಪಡೆದರೆ ಮತ್ತು ನಾವು ಅವುಗಳನ್ನು ಹೆಚ್ಚಿನ ಆದ್ಯತೆಯೊಂದಿಗೆ ನಿಯೋಜಿಸಿದರೆ ಈ ಆದ್ಯತೆಗಿಂತ ಕಡಿಮೆ ಇರುವ ಕಾರ್ಯವು ಅವರ ಗಡುವನ್ನು ತಪ್ಪಿಸುತ್ತದೆ ವಿರಳ ಅಥವಾ ಏಪಿರಿಯಾಡಿಕ್ ಕಾರ್ಯಗಳು ಸಂಭವಿಸದಿದ್ದಾಗ ನಾವು ಅನಗತ್ಯವಾಗಿ ಸಿಸ್ಟಮ್ ಅನ್ನು ಲೋಡ್ ಮಾಡುತ್ತಿದ್ದೇವೆ ಈ ಪರಿಸ್ಥಿತಿಯನ್ನು ನಿವಾರಿಸಲು ಆವರ್ತಕ ಸರ್ವರ್ ತಂತ್ರವನ್ನು ಪ್ರಸ್ತಾಪಿಸಲಾಗಿದೆ ಅದಕ್ಕೂ ಮೊದಲು ಈ ಕೆಳಗಿನವುಗಳು ವಿರಳ ಕಾರ್ಯಗಳ ಕೆಲವು ಅಂಶಗಳು 2 ವಿಧದ ವಿರಳ ಕಾರ್ಯಗಳಿವೆ ಕೆಲವು ಹೆಚ್ಚಿನ ಆದ್ಯತೆಯಾಗಿದೆ ತುರ್ತು ಸಂದರ್ಭದಲ್ಲಿ ಅಗ್ನಿಶಾಮಕ ಪತ್ತೆ ವರದಿಯಾಗಿದೆ ಮತ್ತು ಬೆಂಕಿಯ ಪರಿಸ್ಥಿತಿಗಳನ್ನು ವರದಿ ಮಾಡಲು ಮತ್ತು ನೀರಿನ ಸಿಂಪರಣೆಯನ್ನು ಪ್ರಾರಂಭಿಸಲು ಒಂದು ಕಾರ್ಯವನ್ನು ಪ್ರಾರಂಭಿಸಬೇಕಾಗಿದೆ ನಂತರ ಇದು ಬಹಳ ಯಾದೃಚ್ ಕ ಘಟನೆಯಾಗಿದ್ದು ಅದು ಬಹಳ ವಿರಳವಾಗಿ ಸಂಭವಿಸುತ್ತದೆ ಆದರೆ ಇದು ಹೆಚ್ಚಿನ ಆದ್ಯತೆಯ ಘಟನೆಯಾಗಿದೆ ಇದು ವಿಳಂಬವಾಗಬಾರದು ಆದರೆ ನಿರ್ಣಾಯಕವಲ್ಲದ ಕಾರ್ಯಗಳು ವಿರಳವಾಗಿರುತ್ತವೆ ಉದಾಹರಣೆಗೆ ಫಲಿತಾಂಶಗಳನ್ನು ಲಾಗಿಂಗ್ ಮಾಡುವಂತಹ ನಿರ್ಣಾಯಕವಲ್ಲದ ಕಾರ್ಯಗಳು ಅಗತ್ಯವಿದ್ದಾಗ ಒಮ್ಮೆ ಮಾಡಲಾಗುತ್ತದೆ ಅವರು ಕಾರ್ಯಗತಗೊಳ್ಳುವದರಲ್ಲಿ ಸ್ವಲ್ಪ ವಿಳಂಬವನ್ನು ಹೊಂದಬಹುದು ಅಥವಾ ದೀರ್ಘ ಪ್ರತಿಕ್ರಿಯೆ ಸಮಯವನ್ನು ಸಹಿಸಿಕೊಳ್ಳಬಹುದು ಓವರ್ಲೋಡ್ ಪರಿಸ್ಥಿತಿಯಲ್ಲಿ ಹಿನ್ನೆಲೆ ಉದ್ಯೋಗಗಳು ಭಿನ್ನವಾಗಿರಬಹುದು ಆದರೆ ತುರ್ತು ಘಟನೆಗಳಂತಹ ಹೆಚ್ಚಿನ ಆದ್ಯತೆಯ ಕಾರ್ಯಗಳಿಗಾಗಿ ಒಬ್ಬರು ರೇಟ್ ಮೋನೋಟೋನಿಕ್ ಚೌಕಟ್ಟಿನಲ್ಲಿ ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯಗಳಾಗಿ ಸಂಭವಿಸಲು ಸಾಧ್ಯವಾಗುತ್ತದೆ ಮತ್ತು ಅದನಂತರ ಗಡುವನ್ನು ಪೂರೈಸಲು ಸಾಧ್ಯವಾಗುತ್ತದೆ ಈ ಹೆಚ್ಚಿನ ಆದ್ಯತೆಯ ವಿರಳ ಕಾರ್ಯಗಳನ್ನು ಏಪಿರಿಯಾಡಿಕ್ ಕಾರ್ಯಗಳಾಗಿ ಪರಿವರ್ತಿಸುವುದು ಬಹಳ ಸ್ಪಷ್ಟವಾದ ಮಾರ್ಗವಾಗಿದೆ ಉದಾಹರಣೆಗೆ ಫೈರ್ ಅಲಾರ್ಮ್ ಹ್ಯಾಂಡ್ಲಿಂಗ್ ಕಾರ್ಯವಿದ್ದರೆ ಈ ಕಾರ್ಯವನ್ನು ನಿರ್ವಹಿಸಲು ಅನುಮತಿಸುವ ಗರಿಷ್ಠ ಗಡುವನ್ನು ಕಂಡುಹಿಡಿಯಬೇಕು ಮತ್ತು ನಂತರ ನಾವು ಅದನ್ನು ಆವರ್ತಕವೆಂದು ಪರಿಗಣಿಸಬೇಕಾಗುತ್ತದೆ ಸ್ವೀಕಾರಾರ್ಹವಾದ ಗಡುವಿಗೆ ಸಮನಾಗಿರುವ ಅವಧಿಯೊಂದಿಗೆ ಕಾರ್ಯ ಆದರೆ ಅಂತಹ ಕಾರ್ಯಗಳಲ್ಲಿ ಹಲವು ವಿಧಗಳಿವೆ ಅದು ಬಹಳ ವಿರಳವಾಗಿ ಸಂಭವಿಸುತ್ತದೆ ಆದರೆ ಅದು ಹೆಚ್ಚಿನ ಆದ್ಯತೆಯನ್ನು ಹೊಂದಿರುತ್ತದೆ ನಾವು ಈ ಸರಳ ಪರಿಹಾರವನ್ನು ಬಳಸಿದರೆ ನಮ್ಮಲ್ಲಿ ಸಿಸ್ಟಮ್ ಅನ್ನು ಹೊಂದಿರುವ ವಿನ್ಯಾಸದ ಸಮಸ್ಯೆ ಉಂಟಾಗಬಹುದು ಅದು ಹೆಚ್ಚು ಲೋಡ್ ಆಗಿರುತ್ತದೆ ಈ ವಿರಳ ಕಾರ್ಯಗಳು ಆಗಬಹುದೇ ಎಂಬುದು ಇಲ್ಲಿ ಉದ್ಭವಿಸುವ ಪ್ರಶ್ನೆ ಉತ್ತಮ ರೀತಿಯಲ್ಲಿ ನಿರ್ವಹಿಸಲಾಗಿದೆ ಹಿನ್ನೆಲೆ ಕಾರ್ಯಗಳಾದ ನಿರ್ಣಾಯಕವಲ್ಲದ ಕಾರ್ಯಗಳನ್ನು ನಿರ್ವಹಿಸುವುದನ್ನು ನೋಡೋಣ ಮತ್ತು ರೇಟ್ ಮೋನೋಟೋನಿಕ್ ಚೌಕಟ್ಟಿನಲ್ಲಿ ನಾವು ಹಿನ್ನೆಲೆ ಕಾರ್ಯಗಳನ್ನು ಸುಲಭವಾಗಿ ನಿಭಾಯಿಸಬಹುದು ನೈಜ ಸಮಯದ ಕಾರ್ಯಗಳನ್ನು ಸರದಿಯಲ್ಲಿರಿಸುವುದರ ಮೂಲಕ ಮತ್ತು ರೇಟ್ ಮೋನೋಟೋನಿಕ್ ಶೆಡ್ಯೂಲ್ಲಿಂಗ ಅನ್ವಯಿಸುವ ಮೂಲಕ ಮತ್ತು ಸಿಪಿಯು ಐಡಲ್ ಅನ್ನು ಕಾರ್ಯಗತಗೊಳಿಸಲು ನೈಜ ಸಮಯದಲ್ಲಿ ಹೆಚ್ಚಿನ ಆದ್ಯತೆಯ ಕಾರ್ಯಗಳಿಲ್ಲದಿದ್ದಾಗ ಮತ್ತು ನಾವು ಮತ್ತೊಂದು FIFO ಷೆಡ್ಯೂಳೆರ್ ಹೊಂದಿದ್ದೇವೆ ಏಪಿರಿಯಾಡಿಕ್ ಕಾರ್ಯಗಳನ್ನು ಸರದಿಯಲ್ಲಿಟ್ಟುಕೊಂಡರೆ ಅದು ಕ್ಯೂನಿಂದ ಫಸ್ಟ್ ಇನ್ ಫಸ್ಟ್ ಔಟ್ ನಲ್ಲಿ ತೆಗೆದುಕೊಳ್ಳುತ್ತದೆ ಮತ್ತು ಕಡಿಮೆ ಆದ್ಯತೆಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಈ ಕಾರ್ಯಗಳು ಯಾವಾಗ ಕಾರ್ಯಗತಗೊಳ್ಳುತ್ತವೆ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಆದರೆ ಸಿಪಿಯು ಲಭ್ಯವಾದಾಗ ಮತ್ತು ಇತರ ಹೆಚ್ಚಿನ ಆದ್ಯತೆಯ ಕಾರ್ಯಗಳು ಕಾರ್ಯಗತಗೊಳ್ಳದಿದ್ದಾಗ ನಂತರ ಫಿಫೊ ಷೆಡ್ಯೂಳೆರ್ ಸಕ್ರಿಯಗೊಳ್ಳುತ್ತದೆ ಮತ್ತು ಅಪೀರಿಯೋಡಿಕ್ ಕಾರ್ಯಗಳನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಆವರ್ತಕ ಕಾರ್ಯಗಳು ಬಂದ ತಕ್ಷಣ ಏಪಿರಿಯಾಡಿಕ್ ಕಾರ್ಯಗಳು ಮೊದಲೇ ಖಾಲಿಯಾಗುತ್ತವೆ ಪ್ರಿ ಎಂಪ್ಟೆಡ್ ಆದ್ದರಿಂದ ಹಿನ್ನೆಲೆ ಕಾರ್ಯಗಳನ್ನು ನಿರ್ವಹಿಸುವುದು ಸರಳ ರೇಟ್ ಮೋನೋಟೋನಿಕ್ ಷೆಡ್ಯೂಳೆರ್ ಜೊತೆಗೆ ಅಪೀರಿಯೋಡಿಕ್ ಕಾರ್ಯಗಳನ್ನು ನಿರ್ವಹಿಸಲು ನಾವು FIFO ಷೆಡ್ಯೂಳೆರ್ ನ್ನು ಬಳಸುತ್ತೇವೆ ಹೆಚ್ಚಿನ ಆದ್ಯತೆ ವಿರಳ ಕಾರ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಈ ಕೆಳಗಿನವು ಪ್ರತಿ ಹೆಚ್ಚಿನ ಆದ್ಯತೆಯ ವಿರಳ ಕಾರ್ಯವನ್ನು ಸ್ವೀಕಾರಾರ್ಹ ಗಡುವಿಗೆ ಸಮನಾದ ಅವಧಿಯೊಂದಿಗೆ ಆವರ್ತಕ ಕಾರ್ಯವೆಂದು ಪರಿಗಣಿಸುವುದು ಮೊದಲಿಗೆ ನಾವು ಆವರ್ತಕ ಸರ್ವರ್ ಅನ್ನು ನೋಡೋಣ ಆವರ್ತಕ ವಿಂಗಡಣೆ ಹೆಚ್ಚಿನ ಆದ್ಯತೆಯ ಕಾರ್ಯವಾಗಿದೆ ಮತ್ತು ಇದು ಅವರೊಂದಿಗೆ ವಿರಾಮಗಳನ್ನು ಹೊಂದಿರುವ ಅನೇಕ ವಿರಳ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಮತ್ತು ಈ ಆವರ್ತಕ ಸರ್ವರ್ನ ಅವಧಿಯನ್ನು ಅದು ನಿರ್ವಹಿಸುವ ವಿಭಿನ್ನ ವಿರಳ ಕಾರ್ಯಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಊಹಿಸುವುದು ಏನೆಂದರೆ ವಿರಳವಾದ ಕಾರ್ಯಗಳು ಬಹಳ ವಿರಳವಾಗಿ ಸಂಭವಿಸುತ್ತವೆ ಎಂದು ಉದಾಹರಣೆಗೆ ಅಗ್ನಿಶಾಮಕ ನಿರ್ವಹಣಾ ಘಟನೆಗಳು ಮತ್ತು ಆದ್ದರಿಂದ ಒಂದೇ ಆವರ್ತಕ ಸರ್ವರ್ ಅನೇಕ ವಿರಳ ಕಾರ್ಯಗಳನ್ನು ನಿಭಾಯಿಸುತ್ತದೆ ಏಕೆಂದರೆ ಯಾವುದೇ ಸಮಯದಲ್ಲಿ ಒಂದು ಮಾತ್ರ ಸಂಭವಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ನಂತರ ನಾವು ಅನೇಕ ಆವರ್ತಕ ಸರ್ವರ್ಗಳಿರುವ ವಿನ್ಯಾಸವನ್ನು ಸಹ ಹೊಂದಬಹುದು ಮತ್ತು ನಾವು ವಿನ್ಯಾಸ ಪರಿಗಣನೆಗಳು ಹೊಂದಿದ್ದೇವೆ ವಿಭಿನ್ನ ವಿರಳ ಕಾರ್ಯಗಳನ್ನು ಒಂದೇ ರೀತಿಯ ಗುಣಲಕ್ಷಣಗಳೊಂದಿಗೆ ಕ್ಲಬ್ ಮಾಡಿದ್ದೇವೆ ಮತ್ತು ಅವುಗಳನ್ನು ಒಂದು ಆವರ್ತಕ ಸರ್ವರ್ಗೆ ನಿಯೋಜಿಸಿದ್ದೇವೆ ಮತ್ತು ಮತ್ತೊಂದು ಆವರ್ತಕ ಸರ್ವರ್ ವಿಭಿನ್ನ ರೀತಿಯ ಗುಣಲಕ್ಷಣಗಳೊಂದಿಗೆ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಆವರ್ತಕ ಸರ್ವರ್ಗಳ ಪ್ರಾಯೋಗಿಕ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಆವರ್ತಕ ಸರ್ವರ್ ತಂತ್ರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿವೆ ಸ್ಥಿರ ಸ್ಟ್ಯಾಟಿಕ್ಸರ್ವರ್ಗಳು ಮತ್ತು ಡೈನಾಮಿಕ್ ಸರ್ವರ್ಗಳಿವೆ ಸ್ಥಿರಸ್ಟ್ಯಾಟಿಕ್ ಸರ್ವರ್ಗಳು ಸ್ಥಿರ ಸ್ಟ್ಯಾಟಿಕ್ಆದ್ಯತೆಗಳನ್ನು ಹೊಂದಿವೆ ಡೈನಾಮಿಕ್ ಸರ್ವರ್ಗಳು ಕ್ರಿಯಾತ್ಮಕ ಡೈನಾಮಿಕ್ ಆದ್ಯತೆಗಳನ್ನು ಹೊಂದಿವೆ ತದನಂತರ ನಾವು ಸ್ಲಾಕ್ ಸ್ಟೀಲರ್ ಹೊಂದಿದ್ದೇವೆ ಸಡಿಲ ಸಮಯ ಲ್ಯಾಕ್ಸ್ ಟೈಮ್ ಅಥವಾ ಸಡಿಲ ಸಮಯ ಸ್ಲಾಕ್ ಟೈಮ್ ಇದ್ದಾಗಲೆಲ್ಲಾ FIFO ಶೆಡ್ಯೂಲರ್ ತರಹ ಇದು ಸಕ್ರಿಯಗೊಳ್ಳುತ್ತದೆ ಮತ್ತು ಬಾಕಿ ಇರುವ ಯಾವುದೇ ಹಿನ್ನೆಲೆ ಕೆಲಸಗಳನ್ನು ನಿರ್ವಹಿಸುತ್ತದೆ ಪೋಲಿಂಗ್ ಸರ್ವರ್ ಮುಂದೂಡಬಹುದಾದ ದಿಫರೆಬೆಲ್ ಸರ್ವರ್ ಆದ್ಯತೆಯ ವಿನಿಮಯ ಪ್ರಯಾರಿಟಿ ಎಕ್ಸ್ಚೇಂಜ್ ಮತ್ತು ವಿರಳ ಸರ್ವರ್ ನಂತಹ ಹಲವಾರು ರೀತಿಯ ಸ್ಥಿರಸ್ಟ್ಯಾಟಿಕ್ ಸರ್ವರ್ಗಳಿವೆ ವಿರಳ ಸರ್ವರ್ ಎಂಬುದು ಪಾಸಿಕ್ಸ್ ನೈಜ ಸಮಯದ ಸ್ಟ್ಯಾಂಡರ್ಡ್ಮಾನನ್ನು ಬೆಂಬಲಿಸುತ್ತದೆ ಪೋಲಿಂಗ್ ಸರ್ವರ್ ಬಹುಶಃ ಅವುಗಳಲ್ಲಿ ಅತ್ಯಂತ ಸರಳವಾದ ಸರ್ವರ್ ದಿಫರೆಬೆಲ್ ಸರ್ವರ್ ಪ್ರಯಾರಿಟಿ ಎಕ್ಸ್ಚೇಂಜ್ ಮತ್ತು ವಿರಳವಾದ ಸರ್ವರ್ಗಳು ಕೆಲವೇ ಕೆಲವು ಪೋಲಿಂಗ್ ಸರ್ವರ್ನಲ್ಲಿ ಸುಧಾರಣೆಗೆ ಒಳಗಾಗಿವೆ ಪೋಲಿಂಗ್ ಸರ್ವರ್ ಆವರ್ತಕ ಕಾರ್ಯವಾಗಿದೆ ಮತ್ತು ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ ಪ್ರಕಾರ ಇದಕ್ಕೆ ಆದ್ಯತೆಯನ್ನು ನಿಗದಿಪಡಿಸಲಾಗಿದೆ ಈ ಪೋಲಿಂಗ್ ಸರ್ವರ್ನ ಅವಧಿಯನ್ನು ಅದು ನಿರ್ವಹಿಸುವ ವಿರಳ ಕಾರ್ಯಗಳ ಗುಣಲಕ್ಷಣಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಆದರೆ ನಂತರ ಸರಳವಾದ ಸರ್ವರ್ಗೆ ಹೋಲಿಸಿದರೆ ಆವರ್ತಕ ಸರ್ವರ್ ಸಿಪಿಯು ಇದ್ದರೂ ಮತ್ತು ವಿರಳವಾದ ಕಾರ್ಯವಿಲ್ಲದಿದ್ದರೂ ಸಹ ಪುನರಾವರ್ತನೆಯಾಗುತ್ತದೆ ಅದು ಸಿಪಿಯು ಸಮಯವನ್ನು ನಿಷ್ಕ್ರಿಯಗೊಳಿಸುತ್ತದೆ ಪೋಲಿಂಗ್ ಸರ್ವರ್ ತನ್ನನ್ನು ತಾನೇ ಅಮಾನತುಗೊಳಿಸುತ್ತದೆಸಸ್ಪೆಂಡ್ಸ ಇದರಿಂದ ಇತರ ಕಾರ್ಯಗಳು ಕಾರ್ಯಗತಗೊಳ್ಳಬಹುದು ಆದರೆ ಪೋಲಿಂಗ್ ಸರ್ವರ್ನ ಆಹ್ವಾನದ ಸಮಯದಲ್ಲಿ ವಿರಳವಾದ ಕಾರ್ಯಗಳಿದ್ದರೆ ಪೋಲಿಂಗ್ ಸರ್ವರ್ ಸಮಯವನ್ನು Ts ಗೆ ಆಹ್ವಾನಿಸಲಾಗುತ್ತದೆ ಇದು ಪೋಲಿಂಗ್ ಸರ್ವರ್ಗೆ ಪುನರಾವರ್ತನೆಯ ಅವಧಿಯಾಗಿದೆ ನಂತರ ಅದು ಒಂದು ಸಮಯದವರೆಗೆ es ಕಾರ್ಯನಿರ್ವಹಿಸುತ್ತದೆ ಪೋಲಿಂಗ್ ಸರ್ವರ್ನ ಅವಧಿ Ps ಮತ್ತು ಕಾರ್ಯಗತಗೊಳಿಸುವ ಸಮಯ es ಅನ್ನು ಹೊಂದಿದೆ ರೇಟ್ ಮೋನೋಟೋನಿಕ್ ವಿಶ್ಲೇಷಣೆಯ ಸಮಯದಲ್ಲಿ ನಾವು ಪೋಲಿಂಗ್ ಸರ್ವರ್ನ ಬಳಕೆಯನ್ನು ಎಂದು ಪರಿಗಣಿಸುತ್ತೇವೆ ಪೋಲಿಂಗ್ ಸರ್ವರ್ ಮೂಲಕ ನಾವು ವಿರಳ ಕಾರ್ಯಗಳನ್ನು ನಿರ್ವಹಿಸಿದಾಗ ಶೆಡ್ಯೂಲ್ ಅಬಿಲಿಟಿ ವಿಶ್ಲೇಷಣೆ ಸುಲಭವಾಗುತ್ತದೆ ಪೋಲಿಂಗ್ ಸರ್ವರ್ ಅನ್ನು ಕಾರ್ಯಗತಗೊಳಿಸುವ ಸಮಯ es ಮತ್ತು Ps ಅವಧಿಯೊಂದಿಗಿನ ಕಾರ್ಯವೆಂದು ನಾವು ಪರಿಗಣಿಸಿ ತದನಂತರ ಪ್ರತಿಯೊಂದು ಘಟನೆಯಲ್ಲೂ ಸಾಕಷ್ಟು ವಿರಳ ಕಾರ್ಯಗಳು ಚಲಾಯಿಸಲು ಇಲ್ಲದಿರಬಹುದು ಇತರ ಕಾರ್ಯಗಳ ಶೆಡ್ಯೂಲ್ ಅಬಿಲಿಟಿ ಕಡಿಮೆ ಆದ್ಯತೆ ಇರಬಹುದು ನಂತರ ಪೋಲಿಂಗ್ ಸರ್ವರ್ ಕಡಿಮೆ ಆಗುತ್ತದೆ ಶೆಡ್ಯೂಲ್ ಅಬಿಲಿಟಿ ವಿಶ್ಲೇಷಣೆಯನ್ನು ನಿರ್ವಹಿಸಲು ನೋಡೋಣ ಪ್ರತಿ cs ಅಥವಾ es ಅಥವಾ ಇಲ್ಲಿ ಬಳಸಿದ ಸಂಕೇತವು cs ಎಂದು ನಾವು ಭಾವಿಸುತ್ತೇವೆ

ಪ್ರತಿ Ps ಸಮಯ ಅಗತ್ಯವಿದೆ ಪೋಲಿಂಗ್ ಸರ್ವರ್ನಿಂದಾಗಿ ಬಳಕೆ ಎಲ್ಲಾ ಇತರ ಕಾರ್ಯಗಳಿಗೆ ಅದು ಆದ್ದರಿಂದ ಪೋಲಿಂಗ್ ಸರ್ವರ್ ಸೇರಿದಂತೆ ಎಲ್ಲಾ ಕಾರ್ಯಗಳಿಗೆ ಒಟ್ಟು ಬಳಕೆಯನ್ನು ಎಡಗೈ ಅಭಿವ್ಯಕ್ತಿಯಿಂದ ನೀಡಲಾಗುತ್ತದೆ ಮತ್ತು n ಇತರ ಕಾರ್ಯಗಳು ಮತ್ತು 1 ಮತದಾನ ಸರ್ವರ್ ಇದ್ದರೆ ನಾವು ಒಟ್ಟು n1 ಕಾರ್ಯಗಳನ್ನು ಹೊಂದಿದ್ದೇವೆ ಮತ್ತು ಲಿಯು ಲೇಲ್ಯಾಂಡ್ ಸೂತ್ರದಲ್ಲಿ ನಾವು ಮತ್ತು ಪೋಲಿಂಗ್ ಸರ್ವರ್ನೊಂದಿಗೆ ಇದು ತೃಪ್ತಿ ಹೊಂದುವವರೆಗೆ ಇತರ ಕಾರ್ಯಗಳು ಷೆಡ್ಯೂಲಬಲ್ ಯಾಗುತ್ತವೆ ಆದರೆ ನಂತರ ಉದ್ಭವಿಸುವ ಮುಖ್ಯ ಕಾಳಜಿ ಗಡುವನ್ನು ಸರಿಪಡಿಸುವುದು ಅಥವಾ ವಿರಳ ಕಾರ್ಯಗಳ ಗಡುವನ್ನು ನೀಡುವುದು ಪೋಲಿಂಗ್ ಸರ್ವರ್ನ ಅವಧಿಯನ್ನು ಸರಿಪಡಿಸಲು ಒಂದು ಸಾಮಾನ್ಯ ಅಂತಃಪ್ರಜ್ಞೆಯೆಂದರೆ ಪೋಲಿಂಗ್ ಸರ್ವರ್ನ ಅವಧಿ ಮುಗಿದ ನಂತರ ವಿರಳ ಘಟನೆಯೊಂದಕ್ಕೆ ಕೆಟ್ಟವರ್ಸ್ಟ್ ಪ್ರಕರಣ ಸಂಭವಿಸುತ್ತದೆ ಆದ್ದರಿಂದ ಪೋಲಿಂಗ್ ಸರ್ವರ್ ಕಾರ್ಯಗತಗೊಳ್ಳುವದಕ್ಕಾಗಿ ಈ ಸ್ಲಾಟ್ ಪಡೆಯುತ್ತಿದೆ ಆದರೆ ಅದು ಪೂರ್ಣಗೊಳ್ಳುವ ಮೊದಲು ವಿರಳವಾದ ಕಾರ್ಯವು ಸಂಭವಿಸುತ್ತದೆ ವಿರಳವಾದ ಕಾರ್ಯವನ್ನು ಈ ಸಮಯದ ಸ್ಲಾಟ್ನಲ್ಲಿ ಇಲ್ಲಿ ನೀಡಲಾಗುವುದಿಲ್ಲ ಏಕೆಂದರೆ ಅದು ಕೊನೆಯಲ್ಲಿ ಸಂಭವಿಸಿದೆ Ps ಸಮಯದ ನಂತರ ಪೋಲಿಂಗ್ ಸರ್ವರ್ ಪಡೆಯುವ ಮುಂದಿನ ಸ್ಲಾಟ್ನಲ್ಲಿ ಮಾತ್ರ ಇದನ್ನು ತೆಗೆದುಕೊಳ್ಳಬಹುದು ಆದರೆ ನಂತರ ಪೋಲಿಂಗ್ ಸರ್ವರ್ ಈ ಅವಧಿಯಿಂದ ಸಮಯ ನಿದರ್ಶನ 0 ಅನ್ನು ಪಡೆಯದಿರಬಹುದು ಮತ್ತು ಅದು ತಕ್ಷಣವೇ ಸೇವೆ ಪಡೆಯದಿರಬಹುದು ಆದ್ದರಿಂದ ಇದು Ps ಅವಧಿಗೆ ಮೊದಲು ರೇಟ್ ಮೋನೋಟೋನಿಕ್ ಶೆಡ್ಯೂಲ್ ರ್ ಸೇವೆ ಪಡೆಯುತ್ತದೆ ಆದ್ದರಿಂದ ಅದು ಎಲ್ಲಿಯಾದರೂ ಆಗಿರಬಹುದು ಮತ್ತು ಆದ್ದರಿಂದ ವಿರಳವಾದ ಕಾರ್ಯಕ್ಕೆ ca ಮತ್ತು ca cs ಆಗಿರುವ ಕಾರ್ಯಗತಗೊಳಿಸುವ ಸಮಯ ಬೇಕಾದರೆ ಅದನ್ನು ಒಂದು ಸಂದರ್ಭದಲ್ಲಿ ಪೋಲಿಂಗ್ ಸರ್ವರ್ನಿಂದ ಒದಗಿಸಬಹುದು ಆದ್ದರಿಂದ ಈ ಕೆಟ್ಟ ವರ್ಸ್ಟ್ ಸಂದರ್ಭದಲ್ಲಿ ಗಡುವು 2P ಗಿಂತ ಹೆಚ್ಚಿರಬೇಕು ಏಕೆಂದರೆ 1P ಇಲ್ಲಿ ತಪ್ಪಿಹೋಗಿದೆ ಮತ್ತು ನಂತರ ಅದನ್ನು ಕಾರ್ಯಗತಗೊಳಿಸಲು ಸಮಯ ಸ್ಲಾಟ್ ಪಡೆಯುವ ಮುಂದಿನ ಅವಧಿಯಲ್ಲಿ ಮಾತ್ರ ಅದನ್ನು ತೆಗೆದುಕೊಳ್ಳಬಹುದು ಆದರೆ ನಂತರ ಅದನ್ನು ತಕ್ಷಣ ಕೈಗೆತ್ತಿಕೊಳ್ಳಲಾಗುವುದು ಎಂಬ ಖಾತರಿಯಿಲ್ಲ ಮತ್ತು ಅದನ್ನು ಕೊನೆಯಲ್ಲಿ ಅಥವಾ ಅವಧಿಯ ಕೊನೆಯಲ್ಲಿ ತೆಗೆದುಕೊಳ್ಳಬಹುದು ಆದ್ದರಿಂದ ಗಡುವು 2P ಗಿಂತ ಹೆಚ್ಚಿರಬೇಕು ಅಥವಾ ನಾವು P ಗಳನ್ನು ಗಡುವು ಅರ್ಧಕ್ಕಿಂತ ಕಡಿಮೆ ಎಂದು ಸರಿಪಡಿಸಬಹುದು ಪೋಲಿಂಗ್ ಸರ್ವರ್ಗೆ ಅವಧಿಯನ್ನು ನಿಗದಿಪಡಿಸಲು ನಾವು ಸೇವೆ ಸಲ್ಲಿಸಬೇಕಾದ ಎಲ್ಲಾ ವಿರಳ ಕಾರ್ಯಗಳನ್ನು ನೋಡುತ್ತೇವೆ ಮತ್ತು ಕಡಿಮೆ ಗಡುವನ್ನು ಹೊಂದಿರುವ ಕಾರ್ಯವು ಕಂಡುಬರುತ್ತದೆ ತದನಂತರ ನಾವು ಅದರಲ್ಲಿ ಅರ್ಧವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅತಿ ಕಡಿಮೆ ಗಡುವನ್ನು ಹೊಂದಿರುವ ವಿರಳ ಕಾರ್ಯದ ಅರ್ಧಕ್ಕಿಂತ ಕಡಿಮೆ ಗಡುವನ್ನು ಪೋಲಿಂಗ್ ಸರ್ವರ್ ನ ಅವಧಿ ಇರಬೇಕು ಇದಲ್ಲದೆ ನೈಜ ಸಮಯದ ಕಾರ್ಯಗಳ ನಡುವೆ ಸಂಪನ್ಮೂಲ ಹಂಚಿಕೆಯನ್ನು ನೋಡುವ ಮೊದಲು ನಾವು ಇನ್ನೂ ಕೆಲವು ಸಮಸ್ಯೆಗಳನ್ನು ನೋಡುತ್ತೇವೆ ಧನ್ಯವಾದಗಳು